ಈಗ ಈ ಹಕ್ಕುಗಳು ಅವು ಏನನ್ನು ಪ್ರಕಟಿಸುತ್ತವೆ ಎಂಬುದರ ಕುರಿತು ಶೀಘ್ರವಾಗಿ ನೋಡೋಣ ಪೇಟೆಂಟ್ಗಳು ವಿಶೇಷ ಹಕ್ಕನ್ನು ನೀಡುತ್ತವೆ ಅವುಗಳು ಸರ್ಕಾರದಿಂದ ನೀಡಲ್ಪಡುತ್ತವೆ ನಾನು ಹೇಳಿದಂತೆ ಪ್ರತ್ಯೇಕತೆ ಎಂದರೆ ಅದು ಇತರರನ್ನು ತಡೆಯುವ ಸಾಮರ್ಥ್ಯವನ್ನು ನೀಡುತ್ತದೆ ಮತ್ತು ಸರಿಯಾದ ತಯಾರಿಕೆ ಮಾರಾಟ ಬಳಕೆ ಮಾರಾಟ ಮತ್ತು ಆಮದು ಮತ್ತು ಅರ್ಜಿ ಸಲ್ಲಿಸಿದ ನಂತರ ಹತ್ತು ವರ್ಷಗಳವರೆಗೆ ಪೇಟೆಂಟ್ ಹಕ್ಕು ಅನ್ವಯಿಸುತ್ತದೆ ಅರ್ಜಿ ಸಲ್ಲಿಸಿದ ದಿನಾಂಕ ಅದರ ನಂತರ ಅದು ಸಾರ್ವಜನಿಕ ಕ್ಷೇತ್ರಕ್ಕೆ ಬರುತ್ತದೆ ಆದ್ದರಿಂದ ಪೇಟೆಂಟ್ನ ವಿಷಯದಿಂದ ಆವರಿಸಲ್ಪಟ್ಟ ಯಾವುದಾದರೂ ನಂತರ ಪ್ರತಿಯೊಬ್ಬರೂ ಅದನ್ನು ಬಳಸಲು ಮುಕ್ತರಾಗುತ್ತಾರೆ ಕೃತಿಸ್ವಾಮ್ಯ ಮತ್ತೆ ಇದು ಸರ್ಕಾರವು ನೀಡುವ ವಿಶೇಷ ಹಕ್ಕು ನೀವು ನೋಂದಣಿಯನ್ನು ಬಯಸುವ ಸಂದರ್ಭಗಳಲ್ಲಿ ಅಥವಾ ಸೃಷ್ಟಿಯ ನಂತರ ನಾನು ಇದನ್ನು ಮೊದಲೇ ಪ್ರಸ್ತಾಪಿಸಿದ್ದೇನೆ ನೀವು ಏನನ್ನಾದರೂ ಪ್ರಕಟಿಸುತ್ತಿದ್ದರೆ ನೀವು ಮಾಡಬೇಕಾಗಿರುವುದು ಕೃತಿಸ್ವಾಮ್ಯ ಪ್ರಕಟಣೆಯನ್ನು ಪ್ರಕಟಿಸುವುದು ನಿಮ್ಮ ಹೆಸರು ಮತ್ತು ಅದನ್ನು ಪ್ರಕಟಿಸಿದ ವರ್ಷವನ್ನು ಪ್ರಕಟಿಸಬೇಕು ಹೆಚ್ಚಿನ ಕೃತಿಗಳಲ್ಲಿ ನಿಮ್ಮ ಹಕ್ಕುಸ್ವಾಮ್ಯ ಪ್ರಕಟಣೆಯನ್ನು ನೀವು ನೋಡುತ್ತೀರಿ ಮತ್ತು ಅದು ನಿಮಗೆ ಹಕ್ಕನ್ನು ನೀಡುತ್ತದೆ ಮತ್ತು ಅದು ಒಂದು ವ್ಯವಸ್ಥೆಯಿಂದಾಗಿ ಮಾಡಲಾಗುತ್ತದೆ ಅಲ್ಲಿ ನೀವು ಅದನ್ನು ಪ್ರಕಟಿಸಬಹುದು ಮತ್ತು ಸೃಷ್ಟಿಕರ್ತ ಎಂದು ಹೇಳಿಕೊಳ್ಳಬಹುದು ಆದ್ದರಿಂದ ಹಕ್ಕುಸ್ವಾಮ್ಯವು ಸರ್ಕಾರದ ನೋಂದಣಿಯ ನಂತರ ಅಥವಾ ರಚನೆಯ ನಂತರ ಪ್ರಕಟಣೆಯೊಂದಿಗೆ ಜಾರಿಗೆ ಬರುತ್ತದೆ ವಿದ್ಯಾರ್ಥಿ ನಾನು ನೋಂದಾಯಿಸಿಕೊಳ್ಳಬೇಕು ಎಂದು ಹೇಳಲಾಗಿದೆ ಜಾರಿಗೊಳಿಸುವ ಅಗತ್ಯವಿಲ್ಲ ವಾಸ್ತವವಾಗಿ ನಮ್ಮ ಗ್ರಂಥಾಲಯದಲ್ಲಿ ಇರುವ ಎಲ್ಲಾ ಪುಸ್ತಕಗಳು ಅದು ಸಾಕಷ್ಟು ಹಕ್ಕುಸ್ವಾಮ್ಯವನ್ನು ಗಮನಿಸಿದರೆ ಅದನ್ನು ಪ್ರತ್ಯೇಕವಾಗಿ ನೋಂದಾಯಿಸುವ ಅಗತ್ಯವಿಲ್ಲ ಇಂದು ಎಲ್ಲಾ ಜಾಲತಾಣಗಳು ಹೊಂದಿರುವ ಹಕ್ಕುಸ್ವಾಮ್ಯವನ್ನು ನೋಡಿ ನೀವು ಖಾಸಗಿಯಾಗಿರುವ ಜಾಲತಾಣಗಳ ಕಂಪನಿ ಕಾರ್ಪೊರೇಟ್ ಜಾಲತಾಣಗಳಿಗೆ ಹೋದರೆ ಅವರು ಕಂಪನಿಯ ಹೆಸರಿನಲ್ಲಿ ಈ ವರ್ಷದಿಂದ ಈ ವರ್ಷದವರೆಗೆ ಹಕ್ಕುಸ್ವಾಮ್ಯವನ್ನು ಹೊಂದಲಾಗಿದೆ ಎಂದು ಹೇಳುತ್ತಾರೆ ಆದ್ದರಿಂದ ಜಾಲತಾಣಗಳಲ್ಲಿ ಇರಿಸಲಾದ ಪ್ರತಿಯೊಂದೂ ಹಕ್ಕುಸ್ವಾಮ್ಯ ಹೊಂದಿದೆ ಮತ್ತು ಅದರ ಪುನರುತ್ಪಾದನೆಯನ್ನು ತಾಂತ್ರಿಕವಾಗಿ ಅನುಮತಿಯೊಂದಿಗೆ ಮಾತ್ರ ಮಾಡಬೇಕು ಆದರೆ ವೆಬ್ಸೈಟ್ನ ವಿಷಯವೆಂದರೆ ನಾನು ಯಾವುದನ್ನೂ ನಕಲಿಸುವ ಅಥವಾ ಅಂಟಿಸುವ ಅಗತ್ಯವಿಲ್ಲ ನಾನು ಆ ವೆಬ್ಸೈಟ್ಗೆ ನೇರವಾಗಿ ಹೈಪರ್ಲಿಂಕ್ ನೀಡಬಹುದು ಆದ್ದರಿಂದ ಆ ಅರ್ಥದಲ್ಲಿ ಇದು ಹಕ್ಕುಸ್ವಾಮ್ಯವು ಅಂತರ್ಜಾಲದಲ್ಲಿ ಅಪ್ರಸ್ತುತವಾಗಿದೆ ಏಕೆಂದರೆ ನಾನು ನನ್ನ ವೆಬ್ಸೈಟ್ನಿಂದ ಹೈಪರ್ಲಿಂಕ್ ನೀಡಬಹುದು ಮತ್ತು ಆ ವ್ಯಕ್ತಿಯ ಭಾಷಣವನ್ನು ತೆಗೆದುಕೊಳ್ಳಬಹುದು ವಿದ್ಯಾರ್ಥಿ ಆದರೆ ಇನ್ನೂ ಆ ಪುಟದಲ್ಲಿ ಇತರ ವ್ಯಕ್ತಿಗಳು ಲೋಗೊ ಅಥವಾ ಯಾವುದಾದರೂ ಲೋಗೋವನ್ನು ಟ್ರೇಡ್ಮಾರ್ಕ್ನಿಂದ ರಕ್ಷಿಸಲಾಗಿದೆ ಆದರೆ ವಿಷಯವೆಂದರೆ ಹಕ್ಕುಸ್ವಾಮ್ಯ ಪ್ರಕಟಣೆಗಳು ಜನರು ಬೇರೊಬ್ಬರ ಜಾಲತಾಣದ ಮಾಹಿತಿಯನ್ನು ನಕಲಿಸಿ ಬೇರೆಯವರಿಗೆ ಪ್ರಸಾರ ಮಾಡಬಾರದು ಎಂಬುದು ನಿಯಮವಾಗಿದೆ ಆದ್ದರಿಂದ ಇದು ಅದರ ಉದ್ದೇಶವಾಗಿದೆ ಆದರೆ ನಾನು ಹೇಳುವುದೆಂದರೆ ಉದಾಹರಣೆಗೆ ಮರ್ಸಿಡಿಸ್ ಬೆಂಜ್ನ ವೆಬ್ಸೈಟ್ ಅಥವಾ ಟಾಟಾ ಮೋಟರ್ನ ವೆಬ್ಸೈಟ್ ಹೈಪರ್ಲಿಂಕ್ ಅನ್ನು ಬೇರೆಯವರಿಗೆ ನೀಡಬಹುದು ಆದ್ದರಿಂದ ಜನರು ಮೂಲ ಜಾಲತಾಣದಿಂದ ಓದಿಕೊಳ್ಳಬಹುದು ವಿದ್ಯಾರ್ಥಿ ಅವಧಿ ಎಷ್ಟು ಅಥವಾ ಅವರು ಅದೇ ಹೆಸರನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅದು ಹಕ್ಕುಸ್ವಾಮ್ಯದ ಅಡಿಯಲ್ಲಿ ಬರುವುದಿಲ್ಲ ಇದು ಕಂಪನಿಯ ಹೆಸರನ್ನು ನೋಂದಾಯಿಸುವಂತಹ ಪ್ರತ್ಯೇಕ ನೋಂದಣಿ ಕೃತಿಸ್ವಾಮ್ಯ ಕಾನೂನಿನ ಅಡಿಯಲ್ಲಿ ಬರುವುದಿಲ್ಲ ಕಂಪನಿಯ ಕಾಯಿದೆಯು ಅದಕ್ಕೆ ನಾಮಪದವನ್ನು ಹೊಂದಿದೆ ಡೊಮೇನ್ ಹೆಸರನ್ನು ನೋಂದಾಯಿಸುವುದು ಹಕ್ಕುಸ್ವಾಮ್ಯ ಕಾನೂನಿನ ಅಡಿಯಲ್ಲಿ ಬರುವುದಿಲ್ಲ ಡೊಮೇನ್ ನೋಂದಣಿ ಸೇವೆ ಇದೆ ಖಾಸಗಿ ಲಿಂಕ್ ಅದನ್ನು ನಿರ್ವಹಿಸುತ್ತದೆ ಮತ್ತು ನೀವು ಅದನ್ನು ಹೊಂದಬಹುದಾದ ಹೆಸರನ್ನು ನವೀಕರಿಸುತ್ತಲೇ ಇರುವವರೆಗೆ ನೀವು ಅದನ್ನು ಪಡೆಯಬಹುದು ಆದ್ದರಿಂದ ಆ ವಿಷಯಗಳು ಕೃತಿಸ್ವಾಮ್ಯ ಹಕ್ಕಿನ ವಿಷಯವಲ್ಲ ಅವುಗಳು ಕೆಲವು ಉದ್ಯಮ ವ್ಯವಸ್ಥೆಗಳಾಗಿರಬಹುದು ಅವುಗಳು ಕಂಪೆನಿಗಳು ಕಾರ್ಯನಿರ್ವಹಿಸುವಂತಹ ಇತರ ಕೆಲವು ಕಾನೂನುಗಳಾಗಿರಬಹುದು ಅದರ ಮೂಲಕ ನೀವು ಕಂಪನಿಯ ಹೆಸರುಗಳನ್ನು ನೋಂದಾಯಿಸಬಹುದು ಮತ್ತು ಈಗ ಈ ಹಕ್ಕುಗಳು ಅನೇಕ ವಿಷಯಗಳಿಗೆ ಸಂಬಂಧಿಸಿವೆ ನಾನು ದಾಖಲೆಗಳನ್ನು ಪ್ರದರ್ಶಿಸಿದ್ದೇನೆ ಮತ್ತು ವಿಷಯ ಏನೆಂಬುದನ್ನು ಅವಲಂಬಿಸಿ ನೀವು ಮುದ್ರಿಸಬಹುದು ಮತ್ತು ಜೀವಿತಾವಧಿಯು ಲೇಖಕರ ಜೀವಿತಾವಧಿ ಮತ್ತು ನಂತರದ 60 ವರ್ಷಗಳು ಆದ್ದರಿಂದ ಸೃಷ್ಟಿಯ ದಿನಾಂಕದಿಂದ ಲೇಖಕರ ಜೀವಿತಾವಧಿ ಮತ್ತು ಅಲ್ಲಿಂದ 60 ವರ್ಷಗಳು ವಿದ್ಯಾರ್ಥಿ ಯಾವುದಾದರೂ ಸಂಸ್ಥೆ ಇದೆಯೇ ಸಂಸ್ಥೆಯು ಸೃಷ್ಟಿಯ ದಿನಾಂಕ ಮತ್ತು ಕೆಲವು ದೇಶಗಳಲ್ಲಿ 60 ವರ್ಷಗಳು ಮತ್ತು ಕೆಲವು ದೇಶಗಳಲ್ಲಿ 50 ಆಗಿದೆ ಇದು ಅಮೆರಿಕದಲ್ಲಿ 60 ಕ್ಕಿಂತ ಹೆಚ್ಚು ಆದ್ದರಿಂದ ಕೃತಿಸ್ವಾಮ್ಯದ ಅವಧಿ ಬದಲಾಗಬಹುದು ಎಂಬುದಕ್ಕೆ ಕೆಲವು ಮಾರ್ಗಗಳಿವೆ ಎಂದು ನೀವು ಸಾರ್ವತ್ರಿಕವಾಗಿ ನೋಡುತ್ತೀರಿ ನೀವು ಕೃತಿಸ್ವಾಮ್ಯದ ಉತ್ಪನ್ನವನ್ನು ರಚಿಸಿದರೆ ಮತ್ತು ಬಹು ನ್ಯಾಯವ್ಯಾಪ್ತಿಯಲ್ಲಿ ಹಕ್ಕುಸ್ವಾಮ್ಯಗಳನ್ನು ಹೊಂದಿದ್ದರೆ ಅದು ಬದಲಾಗಬಹುದು ಏಕೆಂದರೆ ಎಲ್ಲ ದೇಶಗಳಲ್ಲಿ ಹಕ್ಕುಸ್ವಾಮ್ಯ ಅವಧಿ ಒಂದೇ ಆಗಿರುವುದಿಲ್ಲ ಆದರೆ ಎಲ್ಲ ದೇಶಗಳಲ್ಲಿ ಹಕ್ಕುಸ್ವಾಮ್ಯ ಅವಧಿ ಒಂದೇ ಆಗಿರಬೇಕು ಎಂದು TRIPS ಆಶಿಸುತ್ತದೆ ಟ್ರೇಡ್ಮಾರ್ಕ್ಗಳಿಗಾಗಿ ಟ್ರೇಡ್ಮಾರ್ಕ್ಗಳು ವಿಶೇಷ ಹಕ್ಕುಗಳಾಗಿವೆ ಅವುಗಳು ಸರ್ಕಾರದಿಂದ ದೃಢೀಕರಿಸಲ್ಪಟ್ಟಿವೆ ನೀವು ಅವುಗಳನ್ನು ನೋಂದಾಯಿಸಲು ಸಾಧ್ಯವಿದೆ ಅಥವಾ ಅದನ್ನು ಬಳಕೆಯಿಂದ ಸ್ಥಾಪಿಸಬಹುದು ಈಗ ಯುರೋಪಿನಲ್ಲಿ IKEA ಮುಂತಾದ ಗುರುತುಗಳನ್ನು ಬಳಸಲಾಗುತ್ತದೆ ಅವು ನಿಧಾನವಾಗಿ ಇಲ್ಲಿಗೆ ಬರುತ್ತಿವೆ ಆದರೆ IKEA ಅನ್ನು ಯುರೋಪಿನಲ್ಲಿ ಬಳಸಲಾಗಿದೆ ಮತ್ತು IKEA ಭಾರತದಲ್ಲಿ ಏನನ್ನೂ ಮಾರಾಟ ಮಾಡುವುದಿಲ್ಲ ಭಾರತೀಯ ತಯಾರಕರು ಯಾರಾದರೂ IKEA ಬಳಸಲು ಪ್ರಾರಂಭಿಸಿದರೆ IKEA ಇನ್ನೂ ಆ ವ್ಯಕ್ತಿಯನ್ನು ಬಳಸಿದಂತೆ ನಿಲ್ಲಿಸಬಹುದು ಏಕೆಂದರೆ ಅಂತರರಾಷ್ಟ್ರೀಯ ಬಳಕೆಯಿಂದ ಗುರುತಿನ ಹಕ್ಕನ್ನು ಸ್ಥಾಪಿಸಲಾಗಿದೆ ಮತ್ತು ಅವರು ಖ್ಯಾತಿಯನ್ನು ಹೊಂದಿದ್ದಾರೆ ಮತ್ತು ಕಾನೂನಿನ ಮತ್ತೊಂದು ಶಾಖೆಯಿದೆ ನಾನು ಮೊದಲೇ ಹೇಳಿದಂತೆ ಜನರು ಅದನ್ನು ಬಳಸಿದಂತೆ ನಿಲ್ಲಿಸಬಹುದು ಅವರು ಇಲ್ಲಿ ವ್ಯವಹಾರವನ್ನು ಹೊಂದಿಲ್ಲದಿರಬಹುದು ಮತ್ತು ಅವರು ಭಾರತದಲ್ಲಿ ನೋಂದಾಯಿಸದಿರಬಹುದು ಆದರೂ ಸಹ ಅವರು ಬೇರೆಯವರು IKEA ಅನ್ನು ಬಳಸುವುದನ್ನು ತಡೆಯಬಹುದು ಆದ್ದರಿಂದ ಟ್ರೇಡ್ಮಾರ್ಕ್ಗಳು ಆ ಅರ್ಥದಲ್ಲಿ ನಾವು ಟ್ರೇಡ್ಮಾರ್ಕ್ಗಳನ್ನು ಹೇಳುವಾಗ ನಿಮಗೆ ತಿಳಿದಿರುವ ರೀತಿಯಲ್ಲಿ ಬರುವ ಬಳಕೆಯ ಹಕ್ಕನ್ನು ಸಹ ನಾವು ಸೇರಿಸುತ್ತೇವೆ ಕಾನೂನಿನ ಮೂಲಕ ನಿಮ್ಮ ಹಕ್ಕನ್ನು ನೀವು ರಕ್ಷಿಸಬಹುದು ವಿದ್ಯಾರ್ಥಿ ನಾವು ಅನ್ವಯಿಸುವ ಕಾನೂನಿನೊಂದಿಗೆ ನಾನು ಭಾರತದಲ್ಲಿ ಟ್ರೇಡ್ಮಾರ್ಕ್ ಅನ್ನು ನೋಂದಾಯಿಸದಿದ್ದರೆ ಮತ್ತು ಇನ್ನೂ 20 ವರ್ಷಗಳವರೆಗೆ ಅಥವಾ 30 ವರ್ಷಗಳವರೆಗೆ ನಾನು ಅದನ್ನು ಕಾನೂನು ಆಗಿ ಬಳಸಬಹುದೇ ಹೌದು ಕಾನೂನು ಇನ್ನೂ ನಿಮ್ಮ ಸಹಾಯಕ್ಕೆ ಬರುತ್ತದೆ ಏಕೆಂದರೆ ನೀವು ಅದನ್ನು ವ್ಯಾಪಾರದಲ್ಲಿ ಬಳಸುತ್ತಿದ್ದೀರಿ ಆದರೂ ನೀವು ಅದನ್ನು ನೋಂದಾಯಿಸಿಲ್ಲ ಮತ್ತು ಅದರಿಂದ ಹೊರಬರುವ ಕೆಲವು ರೀತಿಯ ಖ್ಯಾತಿಯನ್ನು ನೀವು ಹೊಂದಿದ್ದೀರಿ ಆದ್ದರಿಂದ ಹಳೆಯ ವ್ಯವಹಾರಗಳಲ್ಲಿ ತೊಡಗಿರುವ ಜನರು ಕೆಲವು ಸಂದರ್ಭಗಳಲ್ಲಿ ಅವರು ತಮ್ಮ ಗುರುತನ್ನು ನೋಂದಾಯಿಸುವುದಿಲ್ಲ ವ್ಯವಹಾರವು ತುಂಬಾ ಚಿಕ್ಕದಾಗಿತ್ತು ಅಥವಾ ಯಾವುದೇ ಕಾರಣವಿರಬಹುದು ನಂತರ ಮುಂದಿನ ಪೀಳಿಗೆಯವರು ವ್ಯವಹಾರವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಅವರು ಅದನ್ನು ವಿಸ್ತರಿಸಲು ಮತ್ತು ಅದನ್ನು ಎಲ್ಲಾ ಸ್ಥಳಗಳಿಗೆ ಕೊಂಡೊಯ್ಯಲು ಸಾಧ್ಯವಾಗುತ್ತದೆ ಆ ಸಮಯದಲ್ಲಿ ಅವರು ನೋಂದಣಿಗೆ ಹೋಗುತ್ತಿದ್ದಾರೆ ಏಕೆಂದರೆ ಹೊಸ ಪೀಳಿಗೆಯವರು ಈ ಹಕ್ಕುಗಳ ಬಗ್ಗೆ ತಿಳಿದಿರುತ್ತಾರೆ ಮತ್ತು ಅವರು ನೋಂದಣಿಗೆ ಹೋಗುತ್ತಾರೆ ಈ ಹಕ್ಕುಗಳು ನೊಂದಣಿ ಆಗಿರದಿದ್ದರೂ ಸಹ ಬೇರೆ ವ್ಯಕ್ತಿಗಳು ಇವುಗಳನ್ನು ಬಳಸುವುದರಿಂದ ತಡೆಯಬಹುದು ಆದ್ದರಿಂದ ನೋಂದಣಿ ಇಲ್ಲದೆ ಹಕ್ಕನ್ನು ಚಿಹ್ನೆ ಮತ್ತು ಗುರುತುಗಳ ರೂಪದಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಆದ್ದರಿಂದ ಟ್ರೇಡ್ಮಾರ್ಕ್ ನಿಮ್ಮ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಪ್ರಪಂಚವು ಗುರುತಿಸುವ ಗುರುತು ಆದ್ದರಿಂದ ಸಾಮಾನ್ಯ ಉಪ್ಪಿನ ಪ್ಯಾಕೆಟ್ನಲ್ಲಿ ಟಾಟಾ ಗುರುತು ನೋಡಿದಾಗ ಅದನ್ನು ಯಾರು ರಚಿಸಿದ್ದಾರೆಂದು ನಮಗೆ ಅರ್ಥವಾಗುತ್ತದೆ ನಾವು ಆಟೋಮೊಬೈಲ್ನಲ್ಲಿ ಅದೇ ಗುರುತು ನೋಡಿದಾಗ ಯಾರು ರಚಿಸಿದ್ದಾರೆಂದು ನಮಗೆ ಅರ್ಥವಾಗುತ್ತದೆ ಅದರ ಮೇಲೆ ನಾವು ಅದೇ ಗುರುತು ನೋಡುತ್ತೇವೆ TCS ನಿಮಗೆ ತಿಳಿದಿರುವ ಟಾಟಾ ಗುರುತು ನನ್ನ ಪ್ರಕಾರ ಟಾಟಾ ಗುರುತು ಅದು ಸಮೂಹ ಸಂಸ್ಥೆಗೆ ಸೇರಿದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಿರ್ಮಾಪಕರನ್ನು ಗುರುತಿಸಲು ಅಥವಾ ಸರಕು ಮತ್ತು ಸೇವೆಗಳ ಮೂಲದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಗುರುತುಗಳು ನಮಗೆ ಸಹಾಯ ಮಾಡುತ್ತವೆ ಗುರುತುಗಳನ್ನು ಗೌರವಿಸದ ಜಗತ್ತಿನಲ್ಲಿ ಎಲ್ಲೆಡೆ ಅತಿರೇಕದ ಕಡಲ್ಗಳ್ಳತನ ಮತ್ತು ನಕಲಿ ವಸ್ತುಗಳ ಮಾರಾಟದ ಹಾವಳಿ ಇರುತ್ತದೆ ಏಕೆಂದರೆ ಜನರು ಈಗ ಕೆಲವು ಜನರು ಟಾಟಾ ಸಂಸ್ಥೆಯ ಕಾರು ಇಲ್ಲದಿದ್ದರೂ ಅದನ್ನು ಟಾಟಾ ಸಂಸ್ಥೆಯ ಕಾರ್ ಎಂದು ಹೇಳಬಹುದು ಅಥವಾ ಬೇರೆ ವಸ್ತುಗಳ ವಿಚಾರದಲ್ಲಿ ವಾಸ್ತವವಾಗಿ ಅವುಗಳು ಟಾಟಾ ಸಂಸ್ಥೆಯ ವಸ್ತುಗಳಲ್ಲ ದಿದ್ದರೂ ಸಹ ಟಾಟಾ ಸಂಸ್ಥೆಯ ವಸ್ತುಗಳೆಂದು ಹೇಳಬಹುದು ಆದ್ದರಿಂದ ಅವುಗಳು ಆ ಉತ್ಪನ್ನಗಳ ವಿಶ್ವಾಸಾರ್ಹತೆಗೆ ಸಂಬಂಧಿಸಿದ ಸಮಸ್ಯೆಗಳಾಗಿರುತ್ತವೆ ಮತ್ತು ಕಂಪನಿಯ ಖ್ಯಾತಿಯ ಮೇಲೆ ಕೆಟ್ಟ ರೀತಿಯ ಪರಿಣಾಮ ಬೀರಬಹುದು ಏಕೆಂದರೆ ನೀವು ನೋಡಿದರೆ ವ್ಯವಹಾರಗಳು ಖ್ಯಾತಿಯ ಮೇಲೆ ನಡೆಯುತ್ತವೆ ಮತ್ತು ಖ್ಯಾತಿಯನ್ನು ವರ್ಷಗಳಲ್ಲಿ ನಿರ್ಮಿಸಲಾಗಿರುತ್ತದೆ ಗುರುತುಗಳು ವ್ಯವಹಾರಕ್ಕೆ ಒಂದು ರೀತಿಯ ರಾಯಭಾರಿಯಾಗುತ್ತವೆ ಆದ್ದರಿಂದ ಅವರು ಗುರುತನ್ನು ನೋಡಿದಾಗ ಗುರುತಿಗೆ ಹೆಚ್ಚಿನ ಖ್ಯಾತಿ ಇದೆ ಏಕೆಂದರೆ ಕಂಪನಿಯು ತನ್ನನ್ನು ತಾನು ಗುರುತಿನೊಂದಿಗೆ ಗುರುತಿಸಿಕೊಳ್ಳಲು ಬಯಸುತ್ತದೆ ಆದ್ದರಿಂದ ಇತರರು ಗುರುತನ್ನು ಬಳಸಿದಾಗ ಮತ್ತು ಅವರು ಗುಣಮಟ್ಟವನ್ನು ನೀಡಲು ಸಾಧ್ಯವಾಗದಿದ್ದಾಗ ಅಥವಾ ಗುಣಮಟ್ಟತೆಯನ್ನು ನೀಡಿದ್ದರೂ ಸಹ ಗುರುತಿನ ಮೇಲೆ ಹಕ್ಕನ್ನು ಹೊಂದಿರುವವರು ಇತರರನ್ನು ಆ ಗುರುತನ್ನು ಬಳಸದಂತೆ ತಡೆಯಬಹುದು ಈಗ ಬ್ರ್ಯಾಂಡಿಂಗ್ ಕೆಲವು ಸಮಸ್ಯೆಗಳನ್ನು ಸಹ ಹೊಂದಿದೆ ಅದು ಕೆಲವೊಮ್ಮೆ ತಿಳಿದಿರುವ ಮತ್ತು ಉತ್ತಮವಾಗಿ ಸ್ಥಾಪಿತವಾದ ಕೆಲವು ಗುರುತುಗಳು ಮರುಬ್ರಾಂಡಿಂಗ್ಗೆ ಹೋಗಬಹುದು ಅವರು ನೋಡುವ ವಿಧಾನವನ್ನು ಬದಲಾಯಿಸಲು ಅವರು ನಿರ್ಧರಿಸಬಹುದು ಮತ್ತು ಅದು ಸಾಕಷ್ಟು ಟ್ರೇಡ್ಮಾರ್ಕ್ ಸಮಸ್ಯೆಗಳನ್ನು ಹೊಂದಿದೆ ಏಕೆಂದರೆ ಈಗಿರುವ ಗುರುತನ್ನು ಕಂಪನಿಯು ಇನ್ನೂ ಹೊಂದಿದೆ ಏಕೆಂದರೆ ಅಂತಹ ಗುರುತು ಸ್ಥಗಿತಗೊಂಡಾಗ ಇತರರು ಆ ಗುರುತನ್ನು ಬಳಸಲು ಮುಕ್ತವಾಗಿರುವುದಿಲ್ಲ ಆದರೆ ಪೇಟೆಂಟ್ ವಿಚಾರದಲ್ಲಿ ಈ ರೀತಿ ಆಗುವುದಿಲ್ಲ ಕೆಲವು ಸಮಯದ ಬಳಿಕ ಅದು ಸಾರ್ವಜನಿಕ ಕ್ಷೇತ್ರಕ್ಕೆ ಬರುತ್ತದೆ ಏಕೆಂದರೆ ಈ ಕಂಪನಿಯು ಇತರರು ಈ ಚಿಹ್ನೆಯನ್ನು ಬಳಸಬಾರದು ಎಂದು ಬಯಸುತ್ತದೆ ಆ ಗುರುತನ್ನು ಜೀವಂತವಾಗಿಡಲು ಬಯಸುತ್ತಾರೆ ಕೆಲವು ವರ್ಷಗಳ ಹಿಂದೆ ಏರ್ಟೆಲ್ ಅನ್ನು ಬರೆಯಲು ಬೇರೆ ಲೋಗೋವನ್ನು ಬಳಸಲಾಗುತ್ತಿತ್ತು ಈಗ ಅವರು ಚಿಹ್ನೆಯನ್ನು ಹೊಂದಿದ್ದಾರೆ ಈಗ ಅವರು ಈ ಪರಿವರ್ತನೆಯನ್ನು ಮಾಡಿದ್ದಾರೆ ನಿಸ್ಸಂಶಯವಾಗಿ ಇದು ವ್ಯವಹಾರದ ಕಾರಣಗಳಿಗಾಗಿ ಮಾಡಿದ ಪರಿವರ್ತನೆಯಾಗಿದೆ ಆದರೆ ಏರ್ಟೆಲ್ ಜನರಿಗೆ ತನ್ನದೇ ಆದ ಗುರುತು ಬಳಸಲು ಅನುಮತಿಸುವುದಿಲ್ಲ ಮತ್ತು ಏರ್ಟೆಲ್ ಇತರರಿಗೆ ತನ್ನದೇ ಆದ ಗುರುತು ಬಳಸುವುದನ್ನು ತಡೆಯಬಹುದು ಪೇಟೆಂಟ್ ಅವಧಿ ಮುಗಿದಿದ್ದರೆ ಅಥವಾ ಯಾವುದೇ ಕಾರಣಕ್ಕೂ ಹಿಂತೆಗೆದುಕೊಂಡರೆ ಪೇಟೆಂಟ್ನ ವಿಷಯವಲ್ಲ ವಿದ್ಯಾರ್ಥಿ ಏರ್ಟೆಲ್ ಸ್ವಂತ ಗುರುತು ಪರಿಶೀಲನೆಗೆ ಪಾವತಿಸುತ್ತದೆ ಹೌದು ಅದು ಅದನ್ನು ಜೀವಂತವಾಗಿರಿಸುತ್ತಿದ್ದರೆ ಮತ್ತು ಅವರು ಅದನ್ನು ಜೀವಂತವಾಗಿರಿಸುತ್ತಿದ್ದಾರೆ ಎಂದು ನಾನು ಉಹಿಸಿದರೆ ನಾನು ಅದನ್ನು ಉಹಿಸುತ್ತೇನೆ ಏಕೆಂದರೆ ಅವರು ಅದನ್ನು ಜೀವಂತವಾಗಿರಿಸದಿದ್ದರೆ ಇತರರು ಅದನ್ನು ಬಳಸಿಕೊಳ್ಳಲು ಒಂದು ಕಾರಣವಿರಬಹುದು ಆದರೆ ಅದು ಟ್ರೇಡ್ಮಾರ್ಕ್ನ ವಿಷಯವಾಗಿದೆ ಆದ್ದರಿಂದ ಯಾವುದೇ ಅಳತೆಯಲ್ಲಿ ಏರ್ಟೆಲ್ ಚಿಹ್ನೆಯನ್ನು ಬಳಸುವ ಯಾರಾದರೂ ಅವರ ಟ್ರೇಡ್ಮಾರ್ಕ್ನಿಂದ ನಿರ್ಬಂಧಕ್ಕೆ ಒಳಗಾಗಬೇಕಾಗುತ್ತದೆ ಆದರೆ ಚಿಹ್ನೆಯು ರೂಪಾಂತರಕ್ಕೆ ಒಳಗಾಯಿತು ವಿದ್ಯಾರ್ಥಿ ನಂತರ ವೈದ್ಯಕೀಯ ಚಿಕಿತ್ಸೆ ಕಾರ್ಯವಿಧಾನಗಳ ಎಲ್ಲಾ ಪ್ರಕ್ರಿಯೆಯನ್ನು ಪರಸ್ಪರ ಗುಣಲಕ್ಷಣಗಳಿಗೆ ರಕ್ಷಿಸಬಹುದು ವೈದ್ಯಕೀಯ ಚಿಕಿತ್ಸಾ ವಿಧಾನಗಳಿಗೆ ಯಾವುದೇ ರೀತಿಯ ರಕ್ಷಣೆಯನ್ನು ಭಾರತೀಯ ಕಾಯ್ದೆಯಡಿಯಲ್ಲಿ ನೀಡಲಾಗುವುದಿಲ್ಲ ವಿಭಾಗ 3 ಚಿಕಿತ್ಸೆಯ ವಿಧಾನಗಳನ್ನು ರಕ್ಷಿಸಲು ಅನುಮತಿಸುವುದಿಲ್ಲ ಮತ್ತು ಅದಕ್ಕೆ ಕೆಲವು ಉತ್ತಮ ಕಾರಣಗಳಿವೆ ನಾವು ಪೇಟೆಂಟ್ಗಳ ವಿಷಯಕ್ಕೆ ಬಂದಾಗ ನಾವು ಅದನ್ನು ಚರ್ಚಿಸಬಹುದು ಮತ್ತೆ ವಿನ್ಯಾಸ ಅದು ಸರ್ಕಾರದಿಂದ ನೀಡಲ್ಪಟ್ಟ ಒಂದು ವಿಶೇಷ ಹಕ್ಕು ಅಂದರೆ ಅದು ನೋಂದಣಿಯನ್ನು ಒಳಗೊಂಡಿರುತ್ತದೆ ಈ ಹಕ್ಕು ಕಾನ್ಫಿಗರೇಶನ್ ಪ್ಯಾಟರ್ನ್ ಇತ್ಯಾದಿಗಳನ್ನು ರೂಪಿಸಲು ಸಂಬಂಧಿಸಿದೆ ಇದು ಪ್ರಕೃತಿ ಸೌಂದರ್ಯ ಕಣ್ಣಿಗೆ ಆಹ್ಲಾದಕರವಾಗಿರುತ್ತದೆ ಇದು ಕ್ರಿಯಾತ್ಮಕ ಮಿತಿಯನ್ನು ಒಳಗೊಂಡಿರುವುದಿಲ್ಲ ಏಕೆಂದರೆ ಕ್ರಿಯಾತ್ಮಕ ಅಂಶವಿದ್ದರೆ ಅದು ಮತ್ತೊಂದು ಪೇಟೆಂಟ್ಗಳ ವ್ಯಾಪ್ತಿಗೆ ಹೋಗುತ್ತದೆ ಮತ್ತು ಹಕ್ಕುಸ್ವಾಮ್ಯದಿಂದ ರಕ್ಷಿಸಬಹುದಾದ ಹಕ್ಕುಗಳು ಏಕೆಂದರೆ ಕೃತಿಸ್ವಾಮ್ಯದಿಂದ ಏನನ್ನಾದರೂ ರಕ್ಷಿಸಬಹುದಾದರೆ ಅದು ಕೃತಿಸ್ವಾಮ್ಯದ ವಿಷಯವಾಗಿದೆ ಇದರ ಅವಧಿಯನ್ನು ಯಾರೂ ಕಡಿಮೆ ಅವಧಿಗೆ ಹೋಗುವುದಿಲ್ಲ ಆದ್ದರಿಂದ ನೀವು ವಿನ್ಯಾಸವನ್ನು ಹೊಂದಿದ್ದರೆ ಮತ್ತು ಕೆಲವು ರೀತಿಯಲ್ಲಿ ಹಕ್ಕುಸ್ವಾಮ್ಯದಿಂದ ರಕ್ಷಿಸಬಹುದಾಗಿದ್ದರೆ ನಿಮ್ಮ ಕೃತಿಸ್ವಾಮ್ಯದ ಮೂಲಕ ಜನರು ಆ ವಿನ್ಯಾಸವನ್ನು ಬಳಸುವುದನ್ನು ನೀವು ನಿಲ್ಲಿಸಬಹುದು ಏಕೆಂದರೆ ಇದು ಕಲಾತ್ಮಕ ಕೃತಿಯಾಗಿದ್ದು ನಿಮ್ಮ ಕಲಾತ್ಮಕ ಕೆಲಸದ ಉಲ್ಲಂಘನೆ ಇದೆ ಎಂದು ನೀವು ಹೇಳಬಹುದು ಈ ರಕ್ಷಣೆಯು ನಿಮ್ಮ ಜೀವಿತಾವಧಿ ಮತ್ತು ನಂತರದ 60 ವರ್ಷಗಳು ವಿದ್ಯಾರ್ಥಿ ಅದು ಏಕೆ ಪ್ರತ್ಯೇಕವಾಗಿದೆ ಇದು ಮತ್ತೊಂದು ಉದ್ದೇಶಕ್ಕಾಗಿ ಕೈಗಾರಿಕಾ ವಿನ್ಯಾಸಗಳು ನಾವು ಈಗ ಇಂಟರ್ಲಾಕಿಂಗ್ ಟೈಲ್ಸ್ ಸರಿ ಅಥವಾ TMT ಸ್ಟೀಲ್ ಬಾರ್ಗಳಂತಹ ಕೈಗಾರಿಕಾ ಕಲಾತ್ಮಕ ಕೃತಿಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಅವುಗಳು ವಿಶೇಷವಾದ ವಿನ್ಯಾಸವನ್ನು ಹೊಂದಿವೆ ವಿದ್ಯಾರ್ಥಿ ಎಂಜಿನಿಯರಿಂಗ್ ವಿನ್ಯಾಸಗಳು ಎಂಜಿನಿಯರಿಂಗ್ ಮತ್ತೆ ಸೌಂದರ್ಯದ ಆದರೆ ಬಾಟಲಿಯ ಆಕಾರವಲ್ಲ ಸರಿ ಬಾಟಲಿಯ ಆಕಾರವು ಕ್ರಿಯಾತ್ಮಕ ಅಂಶವನ್ನು ಹೊಂದಿದೆ ಎಂದು ನೀವು ವಾದಿಸಬಹುದು ಆದರೆ ನಾವು ಎಲ್ಲಾ ಬಾಟಲಿಗಳನ್ನು ನೋಡುತ್ತಿದ್ದೇವೆ ಆ ಅರ್ಥದಲ್ಲಿ ಕ್ರಿಯಾತ್ಮಕ ಕಾರ್ಯವನ್ನು ಹೊಂದಿದೆ ಆದರೆ ನಾವು ಒಂದು ರೀತಿಯ ವಿನ್ಯಾಸವನ್ನು ನೋಡುತ್ತಿದ್ದೇವೆ ಅದು ಬಾಟಲಿಯನ್ನು ಅನನ್ಯವಾಗಿ ಕಾಣುವಂತೆ ಮಾಡುತ್ತದೆ ಆದ್ದರಿಂದ ಈ ವರ್ಗಕ್ಕೆ ಬರುವ ಸರಕುಗಳು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯಾಗಿವೆ ಮತ್ತೊಮ್ಮೆ ಇದು ಬೌದ್ಧಿಕ ಆಸ್ತಿ ಹಕ್ಕುಗಳ ದುರ್ಬಲ ಕ್ಷೇತ್ರವಾಗಿದೆ ಏಕೆಂದರೆ ಅದನ್ನು ಜಾರಿಗೊಳಿಸಲು ನಿರ್ಬಂಧಗಳಿವೆ ಜನರು ಕೆಲಸ ಮಾಡುವುದನ್ನು ತಡೆಯಲು ನಿಮಗೆ ಸಾಧ್ಯವಿಲ್ಲ ಮತ್ತು ನಿಮ್ಮ ಹಾನಿಗಳು ಸಹ ಸೀಮಿತವಾಗಿರುತ್ತವೆ ಆ ವಿಷಯಕ್ಕೆ ನಾವು ಬರುತ್ತೇವೆ ವಿದ್ಯಾರ್ಥಿ ಉಡುಪುಗಳು ಸಾಮೂಹಿಕ ಉತ್ಪಾದಿತ ಉಡುಪುಗಳು ಕಲಾತ್ಮಕವಾಗಿ ಇಷ್ಟವಾಗುವ ಯಾವುದನ್ನಾದರೂ ಆಭರಣಗಳ ಕುರಿತಾಗಿಯೂ ಮಾಡಬಹುದು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯಾಗುವ ಯಾವುದಾದರೂ ಇದರ ಅಡಿಯಲ್ಲಿ ಬರುತ್ತದೆ